ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 43 ಆಗಿದೆ ಮತ್ತು ಇಂದು ನಾವು ರೇಖೀಯ ಬೀಜಗಣಿತದ ಮ್ಯಾಟ್ರಿಕ್ಸ್ನ ಈ ವಿಷಯದಿಂದ ರಾಂಕ್ ಆಫ್ ಮ್ಯಾಟ್ರಿಕ್ಸ್ ಅನ್ನು ಚರ್ಚಿಸುತ್ತೇವೆ ನಮ್ಮ ಹಿಂದಿನ ಉಪನ್ಯಾಸವೊಂದರಲ್ಲಿ ನಾವು ಪ್ರಾರಂಭಿಸಿರುವ ವ್ಯಾಖ್ಯಾನವು ಮ್ಯಾಟ್ರಿಕ್ಸ್ನ ಶ್ರೇಣಿಯಾಗಿದೆ ಅದು ನಾನ್ ಜೀರೋ ಸಾಲುಗಳ ಸಂಖ್ಯೆ ಅಥವಾ ಅದರ ಕಡಿಮೆ ಸಾಲು ಎಚೆಲಾನ್ ರೂಪಗಳಲ್ಲಿನ ಪಿವೋಟ್ಗಳ ಸಂಖ್ಯೆ ಈ ಸಾಲು ಕಡಿಮೆಗೊಳಿಸಿದ ಎಚೆಲಾನ್ ರೂಪವು ಬಹಳ ಮುಖ್ಯ ಇದು ಮ್ಯಾಟ್ರಿಕ್ಸ್ ಬಗ್ಗೆ ನಮಗೆ ಸಾಕಷ್ಟು ಹೇಳುತ್ತದೆ ಮತ್ತು ಇದು ಒಂದು ಪ್ರಮುಖ ಪರಿಕಲ್ಪನೆಯಾಗಿದ್ದು ಈ ಶ್ರೇಣಿಯ ಬಗ್ಗೆ ಬಹಳ ಅನ್ವಯಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಆದ್ದರಿಂದ ಮ್ಯಾಟ್ರಿಕ್ಸ್ನ ಶ್ರೇಣಿಯು ನಮ್ಮ ಕಡಿಮೆಗೊಳಿಸಿದ ಸಾಲು ಎಚೆಲಾನ್ ರೂಪಗಳಲ್ಲಿ ನಾವು ನೋಡುವ ಪಿವೋಟ್ಗಳ ಸಂಖ್ಯೆ ಆದ್ದರಿಂದ ಉದಾಹರಣೆಗೆ ನಾವು ಈ A ಅನ್ನು ತೆಗೆದುಕೊಳ್ಳುತ್ತೇವೆ ಇದನ್ನು ಈಗಾಗಲೇ ಹಿಂದಿನ ಉಪನ್ಯಾಸಗಳಲ್ಲಿ ಬಳಸಲಾಗುತ್ತಿತ್ತು ಅದರ ಸಾಲು ಕಡಿಮೆಯಾದ ಎಚೆಲಾನ್ ರೂಪವನ್ನೂ ನಾವು ನೋಡಿದ್ದೇವೆ ಅದನ್ನು ಮತ್ತೆ ಇಲ್ಲಿ ನೀಡಲಾಗಿದೆ ಈ ಮ್ಯಾಟ್ರಿಕ್ಸ್ನ ಸಾಲು ಕಡಿಮೆಯಾದ ಎಚೆಲಾನ್ ರೂಪ ಇದು ಮತ್ತು ಈಗ ನಾವು ಇಲ್ಲಿ ಪಿವೋಟ್ಗಳನ್ನು ಎಣಿಸಬೇಕಾಗಿದೆ ಆದ್ದರಿಂದ 1 ಪಿವೋಟ್ ಮತ್ತು ಈ 1 ಪಿವೋಟ್ ಮತ್ತು ಈ 2 ಪಿವೋಟ್ ಆಗಿದೆ ಆದ್ದರಿಂದ ನಾವು 1 2 3 ಅನ್ನು ಹೊಂದಿದ್ದೇವೆ ಈ ಸಾಲಿನಲ್ಲಿ 3 ಪಿವೋಟ್ಗಳಿವೆ ಎಚೆಲಾನ್ ರೂಪ ಕಡಿಮೆಯಾಗಿದೆ ಮತ್ತು ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಶ್ರೇಣಿ 3 ಆಗಿದೆ ಆದ್ದರಿಂದ 3 ಪಿವೋಟ್ಗಳಿವೆ ಮತ್ತು ಮ್ಯಾಟ್ರಿಕ್ಸ್ನ ಶ್ರೇಣಿಯ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಶ್ರೇಣಿ ಏನೂ ಅಲ್ಲ ಆದರೆ ಇದು ಕಡಿಮೆ ಸಾಲು ಎಚೆಲಾನ್ ರೂಪದಲ್ಲಿ ಹಲವಾರು ಪಿವೋಟ್ಗಳಾಗಿವೆ ಅದು ಈ ಉದಾಹರಣೆಯಲ್ಲಿ 3 ಆಗಿದೆ ಈ ವ್ಯಾಖ್ಯಾನದ ಒಂದು ಪರಿಣಾಮವೆಂದರೆ m × n ಮ್ಯಾಟ್ರಿಕ್ಸ್ನ ಶ್ರೇಣಿಯು n ಅಥವಾ m ಗಿಂತ ಹೆಚ್ಚಿರಬಾರದು ಎಂದು ನಾವು ಸುಲಭವಾಗಿ ಮಾಡಬಹುದು ಆದ್ದರಿಂದ m ಎಂಬುದು ಸಾಲುಗಳ ಸಂಖ್ಯೆ ಮತ್ತು ಕಾಲಮ್ಗಳ ಸಂಖ್ಯೆ ಮತ್ತು ಶ್ರೇಣಿ m ಅಥವಾ n ಗಿಂತ ಹೆಚ್ಚಿರಬಾರದು ಅದು ಕನಿಷ್ಟ m ಮತ್ತು n ಗಿಂತ ಕಡಿಮೆಯಿರಬೇಕು ಕಾರಣ ಸ್ಪಷ್ಟವಾಗಿದೆ ಏಕೆಂದರೆ ನಮ್ಮ ಪ್ರತಿಯೊಂದು ಸಾಲು ಅಥವಾ ಪ್ರತಿ ಕಾಲಮ್ಗೆ ಒಂದಕ್ಕಿಂತ ಹೆಚ್ಚು ಪಿವೋಟ್ಗಳು ಇರಬಾರದು ಕಾಲಮ್ಗೆ ಒಂದು ಪಿವೋಟ್ ಇರಬಹುದು ಅಥವಾ ಸಾಲು ಸಹ ಒಂದು ಪಿವೋಟ್ ಅನ್ನು ಹೊಂದಬಹುದು ಒಂದು ಸಾಲಿನಲ್ಲಿ ಎರಡು ಪಿವೋಟ್ಗಳು ಅಥವಾ ಹೆಚ್ಚಿನದನ್ನು ಹೊಂದಲು ಸಾಧ್ಯವಿಲ್ಲ ಕಾಲಮ್ಗೆ ಸಾಧ್ಯವಿಲ್ಲ ಎರಡು ಪಿವೋಟ್ಗಳು ಅಥವಾ ಹೆಚ್ಚಿನದನ್ನು ಹೊಂದಿರಿ ಆದ್ದರಿಂದ ನಾವು ಪಿವೋಟ್ಗಳ ಸಂಖ್ಯೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇದು ಶ್ರೇಣಿಯಾಗಲು ಸಾಧ್ಯವಿಲ್ಲ ಕನಿಷ್ಠ m ಗಿಂತ ಹೆಚ್ಚಿರಬಾರದು ಅದು ಈ m ನ ಕನಿಷ್ಠಕ್ಕಿಂತ ಕಡಿಮೆ ಅಥವಾ ಸಮನಾಗಿರಬೇಕು ಮತ್ತು ಈ ಸಂಖ್ಯೆ n ಇಲ್ಲಿ ಮತ್ತು ಈ ಆಗಿರುವ ಈ ಫ್ರೀ ವೇರಿಯಬಲ್ ಗಳನ್ನು ತೆಗೆದುಕೊಳ್ಳುವ ಮೂಲಕ ಪರಿಹಾರವನ್ನು ಬರೆಯಿರಿ ಆದ್ದರಿಂದ ಈ ಫ್ರೀ ವೇರಿಯಬಲ್ ಗಳನ್ನು ತೆಗೆದುಕೊಳ್ಳುವುದರಿಂದ ನಾವು ಈ ಅನ್ನು ಈ ರೂಪದಲ್ಲಿ ಬರೆಯಬಹುದು ಇದನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ ಏಕೆಂದರೆ ಈಗ ನಾವು ಏನು ಮಾಡಲಿದ್ದೇವೆಂದರೆ ನಾವು ನಿಜವಾಗಿ ಇತರ ವ್ಯಾಖ್ಯಾನಗಳನ್ನು ಹುಡುಕುತ್ತಿದ್ದೇವೆ ಶ್ರೇಣಿ ಏಕೆಂದರೆ ನಾವು ಪಿವೋಟ್ಗಳ ಸಂಖ್ಯೆಗೆ ಅನುಗುಣವಾಗಿ ನೀಡಿದ ಏಕೈಕ ವ್ಯಾಖ್ಯಾನವಲ್ಲ ಆದ್ದರಿಂದ ಅದಕ್ಕಾಗಿ ನಮಗೆ ಇಲ್ಲಿ ಕೆಲವು ಸಿದ್ಧತೆಗಳು ಬೇಕಾಗುತ್ತವೆ ನಾವು ಈಗ ಪ್ರಕರಣ 1 ಅನ್ನು ಗಮನಿಸಿದರೆ ನಾವು ಇದನ್ನು ತೆಗೆದುಕೊಂಡರೆ ಆದ್ದರಿಂದ ಈ ಆಲ್ಫಾಗಳನ್ನು ಆರಿಸುವ ಮೂಲಕ ಅದು ಈ ವ್ಯವಸ್ಥೆಯ ಒಂದು ಪರಿಹಾರವಾಗಿದೆ ಮೂಲತಃ ನಾವು ವಿಭಿನ್ನ ವಿಭಿನ್ನ ಪರಿಹಾರಗಳನ್ನು ಹುಡುಕುತ್ತಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಪ್ರಕರಣಕ್ಕಾಗಿ ನಾವು ಈ ಅನ್ನು ಆಗಿ 0 ಎಂದು ಆರಿಸಿಕೊಳ್ಳುತ್ತಿದ್ದೇವೆ ಈ ರ ನಮ್ಮ ಪರಿಹಾರವು ಆಗುತ್ತದೆ ಆದ್ದರಿಂದ ಇದು ವ್ಯವಸ್ಥೆಯ ರ ಪರಿಹಾರವಾಗಿದೆ ತದನಂತರ ಈ ಈ ಸಮೀಕರಣವನ್ನು ನಾವು ಈ ರೂಪದಲ್ಲಿ ಬರೆಯಬಹುದು ಈ ಮ್ಯಾಟ್ರಿಕ್ಸ್ A ಯ ಈ ಉತ್ಪನ್ನವನ್ನು ಈ x ನೊಂದಿಗೆ ಇಲ್ಲಿ ನಾವು ಈಗಾಗಲೇ ಮಾತನಾಡಿದ್ದೇವೆ ಈ ಉತ್ಪನ್ನ A ಮತ್ತು ಈ x ನೊಂದಿಗೆ ನಾವು ಈ ಮತ್ತು ನಂತರ ಮೊದಲ ಕಾಲಮ್ ಜೊತೆಗೆ ಈ ಎರಡನೇ ಕಾಲಮ್ ಎರಡನೇ ಮೂರನೇ ಕಾಲಮ್ ಈ ಮುಂದಿನ ಕಾಲಮ್ ಎಂದು ಬರೆಯಬಹುದು ಮತ್ತು ಇದು 0 ಗೆ ಸಮಾನವಾಗಿರುತ್ತದೆ ಈ ಮ್ಯಾಟ್ರಿಕ್ಸ್ ವೆಕ್ಟರ್ ಉತ್ಪನ್ನವನ್ನು ನೋಡುವ ಇನ್ನೊಂದು ವಿಧಾನವೆಂದರೆ ಈ ವೆಕ್ಟರ್ ರೂಪಗಳಲ್ಲಿ ನಾವು ಬರೆಯಬಹುದು ಆದ್ದರಿಂದ ಈಗ ಇದನ್ನು ಹೊಂದಿದ್ದೇವೆ ಮತ್ತು ಇದು ಮೈನಸ್ 2 4 x 1 ಮತ್ತು ಇದು ಇಲ್ಲಿ 1 ರೊಂದಿಗಿನ ಈ ಸಮೀಕರಣದ ವ್ಯವಸ್ಥೆಯ ಒಂದು ಪರಿಹಾರವಾಗಿದೆ ಎಂದು ನಾವು ಗಮನಿಸಿದ್ದೇವೆ ಆದ್ದರಿಂದ ಇದು 2 ಮತ್ತು ಈ 1 ಮತ್ತು ಇದನ್ನು ನಾವು 0 ತೆಗೆದುಕೊಳ್ಳಬಹುದು ಇದರೊಂದಿಗೆ ನಾವು ಈಗ ಗಮನಿಸಿದ್ದನ್ನು C1 ಎರಡು ಬಾರಿ ಮೈನಸ್ ನಮ್ಮ ಮ್ಯಾಟ್ರಿಕ್ಸ್ನ ಈ ಕಾಲಮ್ 1 ಅನ್ನು ಸೂಚಿಸುತ್ತದೆ ಆದ್ದರಿಂದ ಈ ಆದ್ದರಿಂದ ಈ ಕಾಲಮ್ 1 ಮತ್ತು ಕಾಲಮ್ 2 ಅವಲಂಬಿತವಾಗಿದೆ ಎಂದು ನಾವು ಈ ಸಂಬಂಧದಿಂದ ಗಮನಿಸಿದ್ದೇವೆ ಕಾಲಮ್ 1 ರ ಪರಿಭಾಷೆಯಲ್ಲಿ ನಾವು ಈ ಕಾಲಮ್ 2 ಅನ್ನು ಇಲ್ಲಿ ಬರೆಯಬಹುದು ಆದ್ದರಿಂದ ಕಾಲಮ್ 2 ಕಾಲಮ್ 1 ರ ಎರಡು ಪಟ್ಟು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ಮ್ಯಾಟ್ರಿಕ್ಸ್ನಿಂದ ನೇರವಾಗಿ ನಾವು ಸ್ಪಷ್ಟವಾಗಿ ನೋಡಬಹುದಾದ ಒಂದು ಸಂಬಂಧವಾಗಿದೆ ಆದರೆ ಕೆಲವೊಮ್ಮೆ ಅದು ನಾವು ಚಿತ್ರಕ್ಕೆ ಹೆಚ್ಚು ವಾಹಕಗಳನ್ನು ಹೊಂದಿರುವಾಗ ನೋಡಲು ಸುಲಭವಲ್ಲ ಇಲ್ಲಿ ಎರಡು ವಾಹಕಗಳು ಮಾತ್ರ ಇದ್ದವು ಆದ್ದರಿಂದ ನಾವು ಸುಲಭವಾಗಿ ನೋಡಬಹುದು ಆದ್ದರಿಂದ C2 ಕಾಲಮ್ 2 ಎರಡು ಬಾರಿ C1 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ನೋಡಿದ ಒಂದು ಸಂಬಂಧ ಅದು ಆದ್ದರಿಂದ ಈ ಎರಡು ಕಾಲಮ್ಗಳು ಅವಲಂಬಿತ ಕಾಲಮ್ಗಳಾಗಿವೆ ಇನ್ನೂ ಒಂದು ಅವಲೋಕನ ತ್ವರಿತವಾಗಿ ನಾವು ಈಗ ನಾವು case ಅನ್ನು ಆಯ್ಕೆ ಮಾಡುವ ಮತ್ತೊಂದು ಪ್ರಕರಣವನ್ನು ತೆಗೆದುಕೊಳ್ಳುತ್ತೇವೆ ಇದರರ್ಥ ಈ ರ ನಮ್ಮ ಪರಿಹಾರವನ್ನು ಈ ಈ ವೆಕ್ಟರ್ನೊಂದಿಗೆ ನೀಡಲಾಗಿದೆ ಮತ್ತು ಇದನ್ನು ಈಗಾಗಲೇ ನೀಡಲಾಗಿದೆ ಆದ್ದರಿಂದ ಮತ್ತೆ ಈ ಮೊದಲ ಕಾಲಮ್ ಮೂರನೆಯ ಮತ್ತು ಮುಂದಕ್ಕೆ ಅವುಗಳು ಕಡಿಮೆಗೊಳಿಸಿದ ರೂಪದಲ್ಲಿ ಪಿವೋಟ್ಗಳನ್ನು ಹೊಂದಿರುವ ಕಾಲಮ್ಗಳಾಗಿವೆ ಆದ್ದರಿಂದ ಇಲ್ಲಿ ಮತ್ತೆ ಈ ವೀಕ್ಷಣೆಯೊಂದಿಗೆ ನಾವು ಈಗ ಪರಿಹಾರವನ್ನು ಸರಿಪಡಿಸುತ್ತೇವೆ ಆದ್ದರಿಂದ ಪರಿಹಾರವು ಈ ಎಂದು ಹೇಳುತ್ತದೆ ಕೆಂಪು ಬಣ್ಣವನ್ನು ಹೊಂದಿರುವ ಈ ವಾಹಕಗಳು ಇಲ್ಲಿ ಕಾಲಮ್ ಸಂಖ್ಯೆ 1 ಕಾಲಮ್ ಸಂಖ್ಯೆ 3 ಮತ್ತು ಕಾಲಮ್ ಸಂಖ್ಯೆ 4 ಎಂದು ಕಡಿಮೆಗೊಳಿಸಿದ ಎಚೆಲಾನ್ ರೂಪದಿಂದ ನಾವು ಕಂಡುಹಿಡಿಯಬಹುದಾದ ಮತ್ತೊಂದು ಅವಲೋಕನ ಆದ್ದರಿಂದ ಇಲ್ಲಿರುವ ಈ ವಾಹಕಗಳು ಇವುಗಳು ಕಡಿಮೆಯಾದ ರೂಪದಿಂದ ನೇರವಾಗಿ ಸಾಬೀತುಪಡಿಸಬಹುದು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಇವುಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಅದು ಈ ಬಗ್ಗೆ ಮಾತನಾಡಬಲ್ಲ ಕಡಿಮೆ ರೂಪವನ್ನು ರೂಪಿಸುತ್ತದೆ ಮತ್ತು ಈ ಕಾಲಮ್ಗಳು ಆ ಫ್ರೀ ವೇರಿಯಬಲ್ ಗಳಿಗೆ ಅನುಗುಣವಾಗಿರುವುದನ್ನು ನಾವು ನೋಡಿದ್ದೇವೆ ಅವು ರೇಖೀಯವಾಗಿ ಅವಲಂಬಿತವಾಗಿವೆ ಮತ್ತು ಇದು ಪಿವಟ್ಗಳನ್ನು ಅದರ ಕಡಿಮೆ ರೂಪದಲ್ಲಿ ಹೊಂದಿರುವ ಕಾಲಮ್ಗಳು ಯಾವಾಗಲೂ ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಮತ್ತು ಈ ಫ್ರೀ ವೇರಿಯಬಲ್ ಗಳನ್ನು ಹೊಂದಿರುವ ಇತರ ಕಾಲಮ್ಗಳು ಅಥವಾ ಅವು ಪಿವೋಟ್ಗಳನ್ನು ಹೊಂದಿರದ ಈ ನಿರ್ದಿಷ್ಟ ಉದಾಹರಣೆಗಾಗಿ ಮಾತ್ರವಲ್ಲ ಸಾಮಾನ್ಯ ಫಲಿತಾಂಶವಾಗಿದೆ ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಈಗ ನಾವು ನಮ್ಮ ಶ್ರೇಣಿಯನ್ನು ಪುನಃ ಬರೆಯಬಹುದು ಅದು ಈ ಶ್ರೇಣಿಗೆ ಹಲವಾರು ಪಿವೋಟ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಆದರೆ ಈಗ ನಾವು ಸ್ವತಂತ್ರ ಕಾಲಮ್ಗಳ ಸಂಖ್ಯೆ ಎಂದು ಬರೆಯಬಹುದು ಶ್ರೇಣಿಯು ಸ್ವತಂತ್ರ ಕಾಲಮ್ಗಳ ಸಂಖ್ಯೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಈ ಕಾಲಮ್ ಅವಲಂಬಿತವಾಗಿದೆ ಮತ್ತು ಈ ಕಾಲಮ್ ಸಹ ಅವಲಂಬಿತವಾಗಿದೆ 3 ಸ್ವತಂತ್ರ ಕಾಲಮ್ಗಳಿವೆ ಮತ್ತು ಅವು ಮೂಲತಃ ಈ ಪಿವೋಟ್ ಕಾಲಮ್ಗೆ ಹೊಂದಿಕೆಯಾಗುತ್ತವೆ ಆದ್ದರಿಂದ ಈಗ ಶ್ರೇಣಿಗೆ ನಮ್ಮ ವ್ಯಾಖ್ಯಾನವೆಂದರೆ ಶ್ರೇಯಾಂಕವು ಮ್ಯಾಟ್ರಿಕ್ಸ್ನಲ್ಲಿನ ಸ್ವತಂತ್ರ ಕಾಲಮ್ಗಳ ಸಂಖ್ಯೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಸಾಲುಗಳೊಂದಿಗೆ ನಾವು ಮಾಡಬಹುದಾದ ಕಾಲಮ್ಗಳೊಂದಿಗೆ ನಾವು ಇಲ್ಲಿ ಮಾಡಿದ ಅದೇ ವೀಕ್ಷಣೆ ಆದ್ದರಿಂದ ಈ ಪಿವೋಟ್ಗಳನ್ನು ನಾವು ಪಡೆದ ಸಾಲುಗಳು ಈ ಮ್ಯಾಟ್ರಿಕ್ಸ್ನಲ್ಲಿ ಸ್ವತಂತ್ರವಾಗಿರುವ ಒಂದೇ ಸಂಖ್ಯೆಯ ಸಾಲುಗಳಿವೆ ಆದ್ದರಿಂದ ಶ್ರೇಣಿಯು ಸ್ವತಂತ್ರ ಸಾಲುಗಳ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಅವು ಒಂದೇ ಕಾಲಮ್ ಆಗಿರುತ್ತವೆ ಎಂಬ ಅಂಶವನ್ನು ನಾವು ಹೊಂದಬಹುದು ಏಕೆಂದರೆ ಪಿವೋಟ್ಗಳ ಸಂಖ್ಯೆಯನ್ನು ಮೂಲತಃ ಅದರ ಕಡಿಮೆ ರೂಪದಲ್ಲಿ ನಿಗದಿಪಡಿಸಲಾಗಿದೆ ನಮ್ಮಲ್ಲಿರವ ನಾವು ಈಗ ಮತ್ತೊಂದು ವ್ಯಾಖ್ಯಾನವನ್ನು ನೀಡಬಹುದು ಮ್ಯಾಟ್ರಿಕ್ಸ್ನ ಶ್ರೇಣಿಯು ರೇಖಾತ್ಮಕವಾಗಿ ಸ್ವತಂತ್ರ ಸಾಲುಗಳ ಸಂಖ್ಯೆ ಅಥವಾ ಒಂದು ಮ್ಯಾಟ್ರಿಕ್ಸ್ನಲ್ಲಿ ರೇಖೀಯವಾಗಿ ಸ್ವತಂತ್ರ ಕಾಲಮ್ಗಳ ಸಂಖ್ಯೆ ನಾವು ಒಂದು ನಿಮಿಷದಲ್ಲಿ ನೀಡಲಿರುವ ಇನ್ನೊಂದು ವ್ಯಾಖ್ಯಾನ ಅದಕ್ಕೂ ಮೊದಲು ನಾವು ಈ ಎರಡು ಸ್ಥಳಗಳನ್ನು ವ್ಯಾಖ್ಯಾನಿಸುತ್ತೇವೆ ಕಾಲಮ್ ಸ್ಥಳವು A ಕಾಲಮ್ ವೆಕ್ಟರ್ಗಳ ವ್ಯಾಪ್ತಿಯನ್ನು ಹೊರತುಪಡಿಸಿ ಏನೂ ಅಲ್ಲ ನಿರ್ದಿಷ್ಟ ಮ್ಯಾಟ್ರಿಕ್ಸ್ A ಗಾಗಿ ನಾವು ಅದರ ಕಾಲಮ್ ಅನ್ನು ವೆಕ್ಟರ್ಗಳಾಗಿ ತೆಗೆದುಕೊಂಡು ನಂತರ ಅವುಗಳನ್ನು ಸ್ಪ್ಯಾನ್ ಮಾಡುತ್ತೇವೆ ಆದ್ದರಿಂದ ನಾವು ಇದನ್ನು ಕಾಲಮ್ ಸ್ಪೇಸ್ ಎಂದು ಕರೆಯುತ್ತೇವೆ ಏಕೆಂದರೆ ಯಾವುದೇ ವೆಕ್ಟರ್ಗಳ ಯಾವುದೇ ಸ್ಪ್ಯಾನ್ ವೆಕ್ಟರ್ ಸ್ಪೇಸ್ ಆಗಿದ್ದು ನಾವು ಈಗಾಗಲೇ ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ದೇವೆ ಆದ್ದರಿಂದ ಇಲ್ಲಿ ಈ ವೆಕ್ಟರ್ ಗಳ ಅಥವಾ ಕಾಲಮ್ಗಳ ವಿಸ್ತಾರ ಕಾಲಮ್ ವೆಕ್ಟರ್ಗಳು ಸಹ ವೆಕ್ಟರ್ ಸ್ಪೇಸ್ ವನ್ನು ರೂಪಿಸುತ್ತವೆ ಅದನ್ನು ನಾವು ಕಾಲಮ್ ಸ್ಪೇಸ್ ಎಂದು ಕರೆಯುತ್ತೇವೆ ಆದ್ದರಿಂದ ಕಾಲಮ್ ಸ್ಪೇಸ್ ಎನ್ನುವುದು ವೆಕ್ಟರ್ ಸ್ಪೇಸ್ ಆಗಿದ್ದು ಅದು A ಕಾಲಮ್ಗಳ ವ್ಯಾಪ್ತಿಯನ್ನು ಹೊರತುಪಡಿಸಿ ಏನೂ ಅಲ್ಲ ಅಂತೆಯೇ ನಾವು ಸಾಲುಗಳನ್ನು ಹೊಂದಿದ್ದೇವೆ A ಸಾಲುಗಳ ವೆಕ್ಟರ್ ಗಳ ವ್ಯಾಪ್ತಿಯನ್ನು ಹೊರತುಪಡಿಸಿ ಏನೂ ಅಲ್ಲ ನಾವು ಅಲ್ಲಿ ಸಾಲುಗಳನ್ನು ತೆಗೆದುಕೊಂಡು ಅವುಗಳನ್ನು ವಿಸ್ತರಿಸಿದರೆ ಕಾಲಮ್ ಸ್ಪೇಸ್ ವನ್ನು ಹೋಲುತ್ತದೆ ಆದ್ದರಿಂದ ನಾವು ಸಾಲುಗಳನ್ನು ಸ್ಪೇಸ್ ಎಂದು ಕರೆಯುತ್ತೇವೆ ಮತ್ತು ನಾವು ಈಗ ಶ್ರೇಣಿಗಾಗಿ ಹೊಂದಿರುವ ಇನ್ನೊಂದು ವ್ಯಾಖ್ಯಾನ ಮ್ಯಾಟ್ರಿಕ್ಸ್ನ ಶ್ರೇಣಿಯು row space ದ ಆಯಾಮವಾಗಿದೆ ಏಕೆಂದರೆ ನಾವು ಉದಾಹರಣೆಗೆ ಸಾಲುಗಳ ಬಗ್ಗೆ ಮಾತನಾಡುವಾಗ ಆದ್ದರಿಂದ ಈ row space ದ ಆಯಾಮ ಏನು ಆಯಾಮವು ಇಲ್ಲಿರುವ ಆ ವ್ಯಾಪ್ತಿಯಲ್ಲಿ ರೇಖೀಯವಾಗಿ ಸ್ವತಂತ್ರ ಸಾಲುಗಳ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ ರೇಖೆಯೊಂದಿಗೆ ಸ್ವತಂತ್ರ ಸಾಲುಗಳ ಸಂಖ್ಯೆ ಇದು ನಿಜವಾಗಿಯೂ ಶ್ರೇಣಿಯೊಂದಿಗೆ ಮತ್ತೆ ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಇಲ್ಲಿ ಸಾಲು ಜಾಗದ ಆಯಾಮವು ಮ್ಯಾಟ್ರಿಕ್ಸ್ನಲ್ಲಿನ ರೇಖೀಯವಾಗಿ ಸ್ವತಂತ್ರ ಸಾಲುಗಳ ಸಂಖ್ಯೆ ಅಥವಾ ಕಾಲಮ್ ಸ್ಪೇಸ್ ದ ಆಯಾಮವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಕಾಲಮ್ ಸ್ಪೇಸ್ ದ ಆಯಾಮವು ಮ್ಯಾಟ್ರಿಕ್ಸ್ Aಯಲ್ಲಿರುವ ಹಲವಾರು ರೇಖೀಯ ಸ್ವತಂತ್ರ ಕಾಲಮ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ನಾವು ಈಗಾಗಲೇ ಮೂರು ವ್ಯಾಖ್ಯಾನಗಳನ್ನು ಹೊಂದಿದ್ದೇವೆ ಶ್ರೇಣಿಯು ಕಡಿಮೆಯಾದ ಸಾಲಿನಲ್ಲಿನ ಪಿವೋಟ್ಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಿದ ಎಚೆಲಾನ್ ರೂಪವನ್ನು ಹೊರತುಪಡಿಸಿ ಏನೂ ಅಲ್ಲ ವ್ಯಾಖ್ಯಾನ ಸಂಖ್ಯೆ 2 ಮ್ಯಾಟ್ರಿಕ್ಸ್ನ ಶ್ರೇಣಿಯು ರೇಖೀಯವಾಗಿ ಸ್ವತಂತ್ರ ಸಾಲುಗಳ ಸಂಖ್ಯೆ ಅಥವಾ ಮ್ಯಾಟ್ರಿಕ್ಸ್ನ ರೇಖೀಯವಾಗಿ ಸ್ವತಂತ್ರ ಕಾಲಮ್ಗಳ ಸಂಖ್ಯೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಆಯಾಮದ ಪ್ರಕಾರ ನಾವು ಶ್ರೇಣಿಯನ್ನು ಸಾಲಿನ ಆಯಾಮವಲ್ಲದೆ ಮತ್ತೇನಲ್ಲ ಎಂದು ಹೇಳಬಹುದು row space ಅಥವಾ A ಕಾಲಮ್ ಸ್ಪೇಸ್ ದ ಆಯಾಮ ಶ್ರೇಣಿಯ ಶೂನ್ಯ ಪ್ರಮೇಯವಿದೆ ಅದನ್ನು ನಾವು ಉದಾಹರಣೆಯ ಸಹಾಯದಿಂದ ಗಮನಿಸುತ್ತೇವೆ ಆದ್ದರಿಂದ ಮತ್ತೆ ನಾವು ಅದೇ ಉದಾಹರಣೆಯೊಂದಿಗೆ ಮುಂದುವರಿಯುತ್ತೇವೆ ಆದ್ದರಿಂದ ನಾವು ಇಲ್ಲಿ ಈ A ಅನ್ನು ಹೊಂದಿದ್ದೇವೆ ಮತ್ತು ಅದರ ಕಡಿಮೆ ರೂಪವನ್ನು ನಾವು ಈ ಪಿವೋಟ್ ಅಂಶಗಳನ್ನು ಹೊಂದಿದ್ದೇವೆ ಈ ರೂಪದಲ್ಲಿ ಬರೆಯಲಾದ ಇದು ಪರಿಹಾರಗಳನ್ನು ಉತ್ಪಾದಿಸುತ್ತದೆ ಇಲ್ಲಿ A ಶ್ರೇಣಿ 3 ಆಗಿದೆ ಏಕೆಂದರೆ ಅದು ಹಲವಾರು ರೇಖೀಯ ಸ್ವತಂತ್ರ ಸಾಲುಗಳು ಅಥವಾ ರೇಖೀಯವಾಗಿ ಸ್ವತಂತ್ರ ಕಾಲಮ್ಗಳ ಸಂಖ್ಯೆ ಅಥವಾ ಈ ಶ್ರೇಣಿಯನ್ನು ಹೊಂದಿರುವ ಪಿವೋಟ್ಗಳ ಸಂಖ್ಯೆ 3 A ಯ ಶೂನ್ಯತೆ ಏನು ಶೂನ್ಯತೆಯು ಶೂನ್ಯ ಸ್ಥಳದ ಆಯಾಮವಾಗಿತ್ತು ಮತ್ತು ಇಲ್ಲಿ ಶೂನ್ಯ ಸ್ಥಳವು ಈ ರ ಪರಿಹಾರವಾಗಿದೆ ರ ಪರಿಹಾರದ ಸೆಟ್ ನಮಗೆ ಆಯಾಮ 2 ಅನ್ನು ಹೊಂದಿದೆ ಏಕೆಂದರೆ ಇವುಗಳು ಈ ಗುಂಪಿನ ಯಾವುದೇ ಪರಿಹಾರವನ್ನು ಉತ್ಪಾದಿಸಬಲ್ಲ ಎರಡು ವಾಹಕಗಳು ಮತ್ತು ಈ ಎರಡು ವಾಹಕಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಆದ್ದರಿಂದ ಇಲ್ಲಿ A ಯ ಶೂನ್ಯತೆಯು 2 ಆಗಿದೆ ಏಕೆಂದರೆ ಇದು ಸಾಲು ಕಡಿಮೆಯಾದ ಎಚೆಲಾನ್ ರೂಪದಲ್ಲಿ ಈ ಫ್ರೀ ವೇರಿಯಬಲ್ಗಳ ಸಂಖ್ಯೆಯಾಗಿದೆ ಮೊದಲು ಈ ಉದಾಹರಣೆಯ ಬಗ್ಗೆ ಮತ್ತೊಮ್ಮೆ ಮಾತನಾಡೋಣ ಆದ್ದರಿಂದ ಇಲ್ಲಿ ನಾವು 3 ನೇ ಶ್ರೇಣಿಯನ್ನು ಹೊಂದಿದ್ದೇವೆ ಮತ್ತು ನಾವು ಈ ಎರಡನ್ನು ಸೇರಿಸುವಾಗ ಈ ಶೂನ್ಯತೆಯು 2 ಆಗಿದೆ ಆದ್ದರಿಂದ 3 2 ನಾವು ನೀಡುತ್ತೇವೆ ಈ ಅಸ್ಥಿರಗಳ ವೇರಿಯಬಲ್ ಸಂಖ್ಯೆಯನ್ನು ನಾವು ಇಲ್ಲಿ ನೀಡುತ್ತೇವೆ ನಲ್ಲಿ ಅಪರಿಚಿತರ ಸಂಖ್ಯೆ ಕಾರಣ ಸ್ಪಷ್ಟವಾಗಿದೆ ಏಕೆಂದರೆ ಶ್ರೇಣಿ ಇಲ್ಲಿ ನಿಖರವಾಗಿ ಪಿವೋಟ್ಗಳ ಸಂಖ್ಯೆಯನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಈ ಶೂನ್ಯತೆಯು ಈ ತಿಳಿದಿರುವ ಪಿವೋಟ್ಗಳ ಸಂಖ್ಯೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನಾವು ಇಲ್ಲಿ ಪ್ರತಿ ಕಾಲಮ್ ಅನ್ನು ಒಳಗೊಳ್ಳುತ್ತಿದ್ದೇವೆ ಇಲ್ಲಿ ನಾವು ಪಿವೋಟ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಅದು ಇಲ್ಲಿ ಶ್ರೇಣಿಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ 1 ಪ್ಲಸ್ 1 ಮತ್ತು 1 ಈ ಪ್ಲಸ್ 1 ಆದ್ದರಿಂದ ನಾವು 3 ಶ್ರೇಣಿಯನ್ನು ಹೊಂದಿದ್ದೇವೆ ಏಕೆಂದರೆ ಈ 3 ಕಾಲಮ್ಗಳು ಪಿವೋಟ್ಗಳನ್ನು ಹೊಂದಿವೆ ಮತ್ತು ಈ ಎರಡು ಕಾಲಮ್ಗಳಿಗೆ ಪಿವೋಟ್ ಇಲ್ಲ ಆದ್ದರಿಂದ ಅವು ಉಚಿತ ಅಸ್ಥಿರಗಳಾಗಿರುತ್ತವೆ ಮತ್ತು ಅದು A ಯ ಶೂನ್ಯತೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು ಇಲ್ಲಿ ಅಂತ್ಯಕ್ಕೆ ಸೇರಿಸುತ್ತದೆ ಅದು ಕಾಲಮ್ಗಳ ಸಂಖ್ಯೆ ಅಥವಾ ಏಕ್ಸ್ನಲ್ಲಿ ಅಪರಿಚಿತರ ಸಂಖ್ಯೆ b ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಎರಡು 3 2 ಆ 5 ಕ್ಕೆ ಸೇರಿಸುತ್ತದೆ ಈ ಸಂದರ್ಭದಲ್ಲಿ ನಾವು 5 ಕಾಲಮ್ಗಳನ್ನು ಹೊಂದಿದ್ದೇವೆ ಸಾಮಾನ್ಯವಾಗಿ ನಾವು ಇದನ್ನು ಹೇಗೆ ಓದುತ್ತೇವೆ ಎ ಯ ಶೂನ್ಯತೆಯು ಈ ಹಿಂದಿನ ಪ್ರಕರಣದಲ್ಲಿ 2 ಆಗಿದ್ದ ಶೂನ್ಯ ಜಾಗದ ಆಯಾಮವಲ್ಲದೆ ಫ್ರೀ ವೇರಿಯಬಲ್ ಗಳ ಸಂಖ್ಯೆ ಅಥವಾ ನಮ್ಮ ಸಂಕೇತದಲ್ಲಿ ನಾವು ಈ ಸಂಖ್ಯೆಯ ಫ್ರೀ ವೇರಿಯಬಲ್ ಗಳನ್ನು n ಮೈನಸ್ r ಎಂದು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ನಮಗೆ n ಕಾಲಮ್ಗಳಿವೆ ಮತ್ತು r ನಾವು ಪಿವೋಟ್ಗಳನ್ನು ಹೊಂದಿರುವ ಸಾಲುಗಳಾಗಿವೆ ಆದ್ದರಿಂದ ಈ n ಮೈನಸ್ r ಅಥವಾ ಈ r ಮೂಲತಃ ಮ್ಯಾಟ್ರಿಕ್ಸ್ನ ಶ್ರೇಣಿಯಾಗಿದೆ ಏಕೆಂದರೆ ಇವುಗಳು ಪಿವೋಟ್ ಕುಳಿತಿರುವ ಸಾಲುಗಳಾಗಿವೆ ಆದ್ದರಿಂದ A ಶ್ರೇಣಿಯು r ಆಗಿದೆ ಅದು ಪಿವೋಟ್ ಅಂಶಗಳ ಸಂಖ್ಯೆ ಆದ್ದರಿಂದ ಇಲ್ಲಿ ಶ್ರೇಣಿ r ಮತ್ತು ಈ ಶೂನ್ಯತೆಯು n r ಆಗಿದೆ ಆದ್ದರಿಂದ ಈ ಶ್ರೇಣಿಯ ಶೂನ್ಯ ಪ್ರಮೇಯವು ಏನೂ ಅಲ್ಲ ಆದರೆ ಅದು ಮ್ಯಾಟ್ರಿಕ್ಸ್ನ ಶ್ರೇಣಿ ಮತ್ತು ಮ್ಯಾಟ್ರಿಕ್ಸ್ನ ಶೂನ್ಯತೆಯನ್ನು ಹೇಳುತ್ತದೆ ಆದ್ದರಿಂದ r ಜೊತೆಗೆ ಈ n r ಮ್ಯಾಟ್ರಿಕ್ಸ್ನಲ್ಲಿನ ಕಾಲಮ್ಗಳ ಸಂಖ್ಯೆಯನ್ನು n ಗೆ ಸೇರಿಸಬೇಕು ಆದ್ದರಿಂದ ಇದನ್ನು ಶ್ರೇಣಿಯ ಶೂನ್ಯ ಪ್ರಮೇಯ ಶ್ರೇಣಿ ಶೂನ್ಯತೆ n Rank Nullity ಎಂದು ಕರೆಯಲಾಗುತ್ತದೆ ಇಲ್ಲಿ ನಾವು ಮ್ಯಾಟ್ರಿಕ್ಸ್ ಶ್ರೇಣಿಯನ್ನು ಕಾಣುತ್ತೇವೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಶ್ರೇಣಿ ಇಲ್ಲಿ 3 0 2 2 ಮತ್ತು ನಂತರ ಆದ್ದರಿಂದ ನಾವು ಏನು ಮಾಡಬೇಕು ಶ್ರೇಣಿಯನ್ನು ಕಂಡುಹಿಡಿಯಲು ನಾವು ಸಾಲು ಕಡಿಮೆಯಾದ ಎಚೆಲಾನ್ ರೂಪಕ್ಕೆ ಪರಿವರ್ತಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಇದನ್ನು 0 ಗೆ ಹೊಂದಿಸಲು ಪ್ರಯತ್ನಿಸುತ್ತೇವೆ 1 ನೇ ಸಾಲಿನ ಎರಡು ಪಟ್ಟು ನಾವು ಸೇರಿಸುತ್ತೇವೆ ಮತ್ತು ಅದು ನಮಗೆ ಇಲ್ಲಿ 0 ನೀಡುತ್ತದೆ ಈ 42 ಅದು ಹಾಗೆಯೇ ಇರುತ್ತದೆ ಮತ್ತು ಇಲ್ಲಿ 24 ಮತ್ತು ಮೈನಸ್ ಈ 2 ಆದ್ದರಿಂದ ಇದು 28 ಆಗಿರುತ್ತದೆ ಮತ್ತು ನಂತರ ನಾವು 58 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ನಿಜವಾಗಿ ಸೇರಿಸುತ್ತಿದ್ದೇವೆ ಇದು ಈ ಸಾಲಿನ ಎರಡು ಪಟ್ಟು ಎರಡು ಪಟ್ಟು ನಾವು ಇದಕ್ಕೆ ಸೇರಿಸುತ್ತಿದ್ದೇವೆ ಆದ್ದರಿಂದ ಇದು 24 ಆಗಿತ್ತು ಮತ್ತು ನಂತರ ಇದು 28 ಆಗಿದೆ ಇಲ್ಲಿ 54 ಪ್ಲಸ್ 2 ಪ್ಲಸ್ 4 ಇದು 58 ಮತ್ತು ಅದೇ ರೀತಿ ಇಲ್ಲಿ ನಾವು ಇಲ್ಲಿ 7 ರಿಂದ ಗುಣಿಸಿ ನಂತರ ಕಳೆಯುತ್ತೇವೆ ಆದ್ದರಿಂದ ನಾವು ಈ ಸಾಲನ್ನು ಪಡೆಯುತ್ತೇವೆ ಇದು ಸಾಲು ಕಡಿಮೆಯಾದ ಎಚೆಲಾನ್ ರೂಪ ಮತ್ತು ಈ ಸಾಲಿನಲ್ಲಿ ಕಡಿಮೆ ಎಚೆಲಾನ್ ರೂಪವನ್ನು ನಾವು ಈಗ ಪಿವೋಟ್ಗಳ ಸಂಖ್ಯೆಯನ್ನು ಎಣಿಸಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ ಒಂದು ಪಿವೋಟ್ ಅನ್ನು ಹೊಂದಿದ್ದೇವೆ ನಾವು ಇನ್ನೊಂದು ಪಿವೋಟ್ ಅನ್ನು 42 ಎಂದು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಒಟ್ಟು ಪಿವೋಟ್ಗಳು ನಮ್ಮಲ್ಲಿ 2 ಅನ್ನು ಹೊಂದಿವೆ ಮತ್ತು ಇಲ್ಲಿಯೇ ಈ ಮ್ಯಾಟ್ರಿಕ್ಸ್ನ ಶ್ರೇಣಿ 2 ಆಗಿದೆ ಆದ್ದರಿಂದ ಇದು ಶ್ರೇಣಿಯನ್ನು ಪಡೆಯುವ ಸರಳ ಮಾರ್ಗವಾಗಿದೆ ನಾವು ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡು ಅದನ್ನು ಸಾಲು ಕಡಿಮೆಗೊಳಿಸಿದ ರೂಪಕ್ಕೆ ಇಳಿಸಲು ಪ್ರಯತ್ನಿಸುತ್ತೇವೆ ಮತ್ತು ನಂತರ ಪಿವೋಟ್ಗಳ ಸಂಖ್ಯೆಯನ್ನು ಎಣಿಸುತ್ತೇವೆ ಮತ್ತು ಅದು ನಿಖರವಾಗಿ ಮ್ಯಾಟ್ರಿಕ್ಸ್ನ ಶ್ರೇಣಿಯಾಗಿದೆ Aಯ ಶ್ರೇಣಿಯನ್ನು ಇದರಿಂದ ನೀಡಲಾಗುವ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ therefore the ನಿರ್ಣಾಯಕ ಸ್ಥಾನದಲ್ಲಿ ಈ ಶ್ರೇಣಿಯನ್ನು ನಿರ್ಧರಿಸುವ ಇನ್ನೊಂದು ಮಾರ್ಗವಿದೆ ಆದ್ದರಿಂದ ನಾವು ಶೀಘ್ರದಲ್ಲೇ ನೀಡುತ್ತೇವೆ ಆದ್ದರಿಂದ ಮೊದಲು ಸಬ್ಮ್ಯಾಟ್ರಿಕ್ಸ್ನ ವ್ಯಾಖ್ಯಾನ ಈ A ಆದೇಶದ ಯಾವುದೇ ಮ್ಯಾಟ್ರಿಕ್ಸ್ m × n ಎಂದು ಭಾವಿಸೋಣ ನಂತರ ಕೆಲವು ಸಾಲುಗಳನ್ನು ಮತ್ತು A ನಿಂದ ಕೆಲವು ಕಾಲಮ್ಗಳನ್ನು ಬಿಡುವ ಮೂಲಕ ಪಡೆದ ಮ್ಯಾಟ್ರಿಕ್ಸ್ ಅನ್ನು ಸಬ್ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮ್ಯಾಟ್ರಿಕ್ಸ್ ಅನ್ನು ನಾವು ತೆಗೆದುಹಾಕುತ್ತೇವೆ ಮೊದಲ ಸಾಲು ಮೂರನೆಯ ಕಾಲಮ್ ನಂತರ ಈ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟರೆ ಅದು ಸಬ್ಮ್ಯಾಟ್ರಿಕ್ಸ್ ಅಥವಾ ನಾವು ಹೆಚ್ಚಿನ ಸಾಲುಗಳನ್ನು ಹೆಚ್ಚು ಕಾಲಮ್ಗಳನ್ನು ತೆಗೆದುಹಾಕಬಹುದು ಆದ್ದರಿಂದ ಕೆಲವು ಸಾಲುಗಳನ್ನು ಮತ್ತು ಕೆಲವು ಕಾಲಮ್ಗಳನ್ನು ತೆಗೆದುಹಾಕುವುದರ ಮೂಲಕ ಈ ಸಣ್ಣ ಮ್ಯಾಟ್ರಿಕ್ಸ್ ಏನೇ ಇರಲಿ ಅದನ್ನು ಸಬ್ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಶ್ರೇಣಿಯನ್ನು ವ್ಯಾಖ್ಯಾನಿಸಲಾಗಿದೆ ಈ ನಿರ್ಧಾರಕದಿಂದ n m × n ಮ್ಯಾಟ್ರಿಕ್ಸ್ A ರ್ಯಾಂಕ್ r ಅನ್ನು ಸಹ ವ್ಯಾಖ್ಯಾನಿಸಬಹುದು ಇದು r × r ಸಬ್ಮ್ಯಾಟ್ರಿಕ್ಸ್ ಹೊಂದಿದ್ದರೆ ಮಾತ್ರ ಮತ್ತು ಶ್ರೇಣಿ r ಅನ್ನು ಹೊಂದಿರುತ್ತದೆ ಆದ್ದರಿಂದ ಚೌಕ ಒಂದು ಚೌಕವು ಸಬ್ಮ್ಯಾಟ್ರಿಕ್ಸ್ ನಾನ್ಜೆರೋ ನಿರ್ಧಾರಕದೊಂದಿಗೆ ಆದ್ದರಿಂದ ನಾವು ಈಗ ಕೊಟ್ಟಿರುವ ಮ್ಯಾಟ್ರಿಕ್ಸ್ r × r ಸಬ್ಮ್ಯಾಟ್ರಿಕ್ಸ್ನಿಂದ ಹೊರಬರಬೇಕು ಅದು ನಾನ್ಜೆರೋ ಡಿಟರ್ಮಿನೆಂಟ್ ಅನ್ನು ಹೊಂದಿರುತ್ತದೆ ಆದರೆ ಪ್ರತಿ ಚದರ ನಿರ್ಣಾಯಕ ಅಥವಾ r 1 ಅಥವಾ ಹೆಚ್ಚಿನ ಸಾಲುಗಳ ಪ್ರತಿ ಚದರ ಸಬ್ಮ್ಯಾಟ್ರಿಕ್ಸ್ 0 ಅನ್ನು ನಿರ್ಧರಿಸುತ್ತದೆ ಆದ್ದರಿಂದ ನಾವು ಪ್ರಾರಂಭಿಸಬೇಕು ಇಡೀ ಮ್ಯಾಟ್ರಿಕ್ಸ್ ಉದಾಹರಣೆಗೆ ಅದು 2 by 3 ಮ್ಯಾಟ್ರಿಕ್ಸ್ ಆಗಿದ್ದರೆ 2 by 2 ಸಬ್ಮ್ಯಾಟ್ರಿಕ್ಸ್ ಎಂದರೆ ನಾವು ಅವೆಲ್ಲವೂ 0 ಆಗಿದೆಯೇ ಎಂದು ನೋಡಬೇಕು ಮತ್ತು ನಂತರ ನಾವು ಒಂದು ಹಂತಕ್ಕೆ ಹೋಗಬೇಕು ಮತ್ತು ಹೀಗೆ ಆದ್ದರಿಂದ ನಾವು ಈಗ ಈ ಸಬ್ಮ್ಯಾಟ್ರಿಕ್ಸ್ ಅನ್ನು ನಾನ್ಜೆರೋ ಡಿಟರ್ಮಿನೆಂಟ್ನೊಂದಿಗೆ ನೋಡಬೇಕಾಗಿದೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ square n ಕ್ರಾಸ್ n ಮ್ಯಾಟ್ರಿಕ್ಸ್ ಆಗಿದ್ದರೆ ಅದು ಎನ್ ಶ್ರೇಣಿಯನ್ನು ಹೊಂದಿರುತ್ತದೆ det ≠ 0 ನಮ್ಮಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದರೆ ಮತ್ತು ಅದರ ನಿರ್ಧಾರಕ 0 ಕ್ಕೆ ಸಮನಾಗಿರದಿದ್ದರೆ ಅದು ಪೂರ್ಣ ಶ್ರೇಣಿಯನ್ನು ಹೊಂದಿರುತ್ತದೆ ಆದ್ದರಿಂದ ಶ್ರೇಣಿ n ಆಗಿರುತ್ತದೆ ಏಕೆಂದರೆ ನಿರ್ಧಾರಕವು 0 ಅಲ್ಲ ನಿರ್ಣಾಯಕ 0 ಆಗಿದ್ದರೆ ನಾವು n 1 ರ ಈ ವಿಭಿನ್ನ ಸಬ್ಮ್ಯಾಟ್ರಿಕ್ಗಳಿಗೆ ಕಡಿಮೆಗೊಳಿಸಬೇಕು ನಾವು ಆದೇಶ n ನ ಎಲ್ಲಾ ಸಬ್ಮ್ಯಾಟ್ರಿಕ್ಗಳನ್ನು ಪರಿಶೀಲಿಸಬೇಕು ಮತ್ತು ಅವೆಲ್ಲವೂ 0 ಆಗಿದ್ದರೆ ಅವುಗಳ ನಾವು n 2 ಗೆ ಇಳಿಸಬೇಕು ಹೀಗೆ ಆದರೆ ಉದಾಹರಣೆಗೆ ಈ n 1 ಸಬ್ಮ್ಯಾಟ್ರಿಕ್ಗಳು ಸಹ ಒಂದು ನಾನ್ಜೆರೋ ಡಿಟರ್ಮಿನೆಂಟ್ ಅನ್ನು ಹೊಂದಿರುತ್ತವೆ ಆಗ ಶ್ರೇಣಿ n 1 ಆಗಿರುತ್ತದೆ ಮತ್ತು 0 ಮ್ಯಾಟ್ರಿಕ್ಸ್ನ ಶ್ರೇಣಿ 0 ಆಗಿರುತ್ತದೆ ಏಕೆಂದರೆ ನಮಗೆ ಉದಾಹರಣೆಗೆ ಇಲ್ಲ ಇಲ್ಲಿ ಇದು ನಾನ್ಜೆರೋ ಡಿಟರ್ಮಿನೆಂಟ್ ಹೊಂದಿರುವ ಯಾವುದೇ ಸಬ್ಮ್ಯಾಟ್ರಿಕ್ಸ್ ಯಾವುದೇ ಸಬ್ಮ್ಯಾಟ್ರಿಕ್ಸ್ ನಾವು ಎಲ್ಲಾ ನಮೂದುಗಳು 0 ಆಗಿರುವುದರಿಂದ 1 ನೇ ಹಂತದವರೆಗೆ ಸಹ ತೆಗೆದುಕೊಳ್ಳಿ ಆದ್ದರಿಂದ ನೀವು ತೆಗೆದುಕೊಳ್ಳುವ ಯಾವುದೇ ಸಬ್ಮ್ಯಾಟ್ರಿಕ್ಗಳು ನಿರ್ಧಾರಕವು 0 ಆಗಿರುತ್ತದೆ ಆದ್ದರಿಂದ ಇದನ್ನು ನಾವು 0 ಮ್ಯಾಟ್ರಿಕ್ಸ್ ಶ್ರೇಣಿಯನ್ನು 0 ಎಂದು ಕರೆಯುತ್ತೇವೆ ಇಲ್ಲಿ ನಾವು ಈ ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ A ಆದ್ದರಿಂದ ಈ ಉದಾಹರಣೆಯಲ್ಲಿ ನಾವು ಈ A ಯ ನಿರ್ಧಾರಕ 0 ಎಂದು ಸ್ಪಷ್ಟವಾಗಿ ಗಮನಿಸಬಹುದು ಏಕೆಂದರೆ ಇಲ್ಲಿ 3 1 2 ಮತ್ತು ಈ ಸಾಲು ಸಹ 3 1 2 ಆಗಿದೆ ಆದ್ದರಿಂದ ಇದರ ನಿರ್ಧಾರಕ 0 ಆಗಿರುತ್ತದೆ ಆದ್ದರಿಂದ A ಯ ನಿರ್ಧಾರಕವು 0 ಆಗಿದೆ ಇದರರ್ಥ ಈಗ ಶ್ರೇಣಿ 3 ಆಗಿರಬಾರದು ಏಕೆಂದರೆ ನಾವು ಈ 3 × 3 ಮ್ಯಾಟ್ರಿಕ್ಸ್ ಅನ್ನು ಪಡೆಯುತ್ತಿಲ್ಲ ಅದು ನಾನ್ ಜೀರೋ ಆಗಿರಬೇಕು ನಿರ್ಣಾಯಕ ನಾನ್ ಜೀರೋ ಆಗಿರಬೇಕು ಮತ್ತು ಶ್ರೇಣಿ 3 ಆಗಿರುತ್ತದೆ ಈಗ ಶ್ರೇಣಿ 3 ಕ್ಕಿಂತ ಕಡಿಮೆಯಿರುತ್ತದೆ ಆದ್ದರಿಂದ ನಾವು ಈಗ ಸಬ್ಮ್ಯಾಟ್ರಿಕ್ಗಳನ್ನು 2 × 2 ಆದೇಶದ ಸಬ್ಮ್ಯಾಟ್ರಿಕ್ಗಳ ನಿರ್ಧಾರಕವನ್ನು ಪರಿಶೀಲಿಸಬೇಕು ಆದ್ದರಿಂದ ನಾವು ಈ 2 × 2 ಸಬ್ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡರೆ ಈ ಎರಡನೇ ಸಾಲಿನ ಮೂರನೇ ಕಾಲಮ್ ಮತ್ತು ಮೂರನೇ ಸಾಲನ್ನು ಬಿಡುವ ಮೂಲಕ ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಈ ನಿರ್ಧಾರಕವನ್ನು ಹೊಂದಿದ್ದೇವೆ ಮತ್ತು ಈಗ ಇಲ್ಲಿ ನಿರ್ಧಾರಕವು 6 6 ಆಗಿರುತ್ತದೆ ಆದ್ದರಿಂದ ಮತ್ತೆ ಈ 0 ನಾವು ಬೇರೆ ಯಾವುದೇ 1 2 2 4 ಅನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿ ಇನ್ನೂ ಒಂದು ಸಬ್ಮ್ಯಾಟ್ರಿಕ್ಸ್ ಸಹ ನಾವು ನಿರ್ಣಾಯಕವನ್ನು ತೆಗೆದುಕೊಳ್ಳುವಾಗ ಇದು 0 ಆಗಿದೆ ನಾವು ಈ 6 4 6 ಮತ್ತು ಈ 4 ಮತ್ತು 3 ಮತ್ತು 2 ಅನ್ನು ತೆಗೆದುಕೊಳ್ಳುವ ಯಾವುದೇ ನಿರ್ಣಾಯಕ ಆದ್ದರಿಂದ ಇಲ್ಲಿ ಸಹ 12 12 0 ಆದ್ದರಿಂದ ಈ ಮ್ಯಾಟ್ರಿಕ್ಸ್ನಿಂದ ನಾವು 2 × 2 ಆದೇಶವನ್ನು ತೆಗೆದುಕೊಳ್ಳುವ ಯಾವುದೇ ನಿರ್ಣಾಯಕ ಉತ್ತರ 0 ಎಲ್ಲಾ 2 × 2 ಸಬ್ಮ್ಯಾಟ್ರಿಕ್ಗಳು 0 ನಿರ್ಣಾಯಕವನ್ನು ಹೊಂದಿವೆ ಮತ್ತು ಇಲ್ಲಿ ನಾವು ಈಗ ಆದೇಶ 1 ರ ಈ ನಿರ್ಣಾಯಕವನ್ನು ಹುಡುಕಬೇಕಾಗಿದೆ ಆದರೆ ಅದು ಹೇಗಾದರೂ ನಾನ್ಜೆರೋ ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ನಮ್ಮಲ್ಲಿ ಯಾವುದೇ ಮೌಲ್ಯವಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಶ್ರೇಣಿ 1 ಆಗಿರಬೇಕು ಏಕೆಂದರೆ ಅದು 0 ಮ್ಯಾಟ್ರಿಕ್ಸ್ ಅಲ್ಲ ಇಲ್ಲಿ ಶ್ರೇಣಿ 1 ಮತ್ತು ಈ ಉದಾಹರಣೆಯಲ್ಲಿ 2 ನಾವು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ನಾವು ಮತ್ತೆ ಎ ಯ ಈ ನಿರ್ಧಾರಕ 0 ಎಂದು ಪರಿಶೀಲಿಸುತ್ತೇವೆ ಆದ್ದರಿಂದ ನಿರ್ಣಾಯಕ A 0 ಆಗಿದ್ದಾಗ ಶ್ರೇಣಿಯು ಹೊಂದಿರಬೇಕು ಇಲ್ಲಿ ಮ್ಯಾಟ್ರಿಕ್ಸ್ನ ಕ್ರಮಕ್ಕಿಂತ ಕಡಿಮೆ ಅಥವಾ ಸಮನಾಗಿರಬೇಕು ಇದು ಚದರ ಮ್ಯಾಟ್ರಿಕ್ಸ್ ಆದ್ದರಿಂದ ಶ್ರೇಣಿ 3 ಮತ್ತು ಈ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವ ಈ ನಿರ್ಣಾಯಕವನ್ನು ಸಹ ನಾವು ಗಮನಿಸುತ್ತೇವೆ ≠ 0 ಮೌಲ್ಯ 4 6 2 ಆಗಿದ್ದರೆ ಆದ್ದರಿಂದ ಇದು 0 ಕ್ಕೆ ಸಮನಾಗಿಲ್ಲ ಆದ್ದರಿಂದ ನಾವು ಸಬ್ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಅದರ ನಿರ್ಣಾಯಕ 2 ರ ಸಬ್ಮ್ಯಾಟ್ರಿಕ್ಸ್ ಆದೇಶ 2 ರ ನಿರ್ಣಾಯಕ 0 ಅಲ್ಲ ಮತ್ತು ಅಲ್ಲಿ ನಾವು ಈಗ ಶ್ರೇಣಿ 2 ಆಗಿರಬೇಕು ಎಂದು ನಿರ್ಧರಿಸಬಹುದು ಶ್ರೇಣಿಯನ್ನು ಪಡೆಯುವ ಹಿಂದಿನ ಪ್ರಕ್ರಿಯೆಗಿಂತ ಸ್ವಲ್ಪ ಕಷ್ಟವಾಗಿದ್ದರೂ ಅಲ್ಲಿ ನಾವು ಸಾಲಿಗೆ ಇಳಿದ ಎಚೆಲಾನ್ ರೂಪವನ್ನು ಕಡಿಮೆಗೊಳಿಸಿದ್ದೇವೆ ಮತ್ತು ನಂತರ ಶ್ರೇಣಿ ಯಾವುದು ಎಂಬುದನ್ನು ನಾವು ಸುಲಭವಾಗಿ ಗುರುತಿಸಬಹುದು ಇಲ್ಲಿ ನೀವು ನಿರ್ಧಾರಕಗಳಈ ವಿಭಿನ್ನ ಆರ್ಡರ್ ಗಳನ್ನು ಹುಡುಕಬೇಕು ಮತ್ತು ಏನಾದರೂ ನಾನ್ ಜೀರೋ ಎಂದು ಪರಿಶೀಲಿಸಬೇಕು ಉದಾಹರಣೆಗೆ ಈ ಸಬ್ಮ್ಯಾಟ್ರಿಕ್ಸ್ ನಿರ್ಣಾಯಕ ನಾನ್ ಜೀರೋವನ್ನು ಹೊಂದಿದೆ ಎಂದು ನಾವು ಸುಲಭವಾಗಿ ನೋಡಿದ್ದೇವೆ ಆದ್ದರಿಂದ ಶ್ರೇಣಿ 2 ಆಗಿದೆ ನಾವು ಗುರುತಿನ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡರೆ |A| 1 ≠ 0 ಮತ್ತು ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಶ್ರೇಣಿ 3 ಎಂದು ನಮಗೆ ತಿಳಿದಿದೆ ಶ್ರೇಣಿಯ ವಿವಿಧ ವ್ಯಾಖ್ಯಾನಗಳನ್ನು ನಾವು ನೋಡಿದ್ದೇವೆ ಎಂಬ ತೀರ್ಮಾನಕ್ಕೆ ಬಂದರೆ ಒಂದು ಸಾಲಿನಲ್ಲಿನ ಪಿವೋಟ್ಗಳ ಸಂಖ್ಯೆ ಕಡಿಮೆಯಾದ ಎಚೆಲಾನ್ ರೂಪ ಇನ್ನೊಂದು ರೇಖೀಯವಾಗಿ ಸ್ವತಂತ್ರ ಸಾಲುಗಳ ಸಂಖ್ಯೆ ಹಲವಾರು ರೇಖಾತ್ಮಕವಾಗಿ ಸ್ವತಂತ್ರ ಕಾಲಮ್ಗಳು ಇದ್ದವು ಮತ್ತು ನಾವು ಕಾಲಮ್ ಜಾಗದ ಆಯಾಮದ ಬಗ್ಗೆಯೂ ಮಾತನಾಡಬಹುದು ಅದು ಸಾಲು ಜಾಗದ ಶ್ರೇಣಿಯ ಆಯಾಮವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಅದು ಶ್ರೇಣಿಯದ್ದಾಗಿದೆ ಮತ್ತು ನಾವು ನಿರ್ಣಯಕಾರರ ವಿಷಯದಲ್ಲಿ ಶ್ರೇಣಿಯನ್ನು ಚರ್ಚಿಸಿದ್ದೇವೆ ಇವುಗಳು ಇಲ್ಲಿ ಬಳಸಲಾದ ಉಲ್ಲೇಖಗಳಾಗಿವೆ ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು